ಒಬ್ಜೆಕ್ಟ್ ಓರಿಯಂಟೆಡ್ ವಿಶ್ಲೇಷಣೆ ಮತ್ತು ವಿನ್ಯಾಸದ ಮಾಡ್ಯೂಲ್ 2 ಗೆ ಹಿಂತಿರುಗಿ ಸ್ವಾಗತ ಈ ಮಾಡ್ಯೂಲ್ ನ ಹಿಂದಿನ ಭಾಗದಲ್ಲಿ ನಾವು ಕೈಗಾರಿಕಾ ಶಕ್ತಿ ಸಾಫ್ಟ್ವೇರ್ ಬಗ್ಗೆ ಮಾತನಾಡಿದ್ದೇವೆ ಕಾಂಪ್ಲೆಕ್ಸ್ ಆದ ದೊಡ್ಡದಾದ ಸಂಪನ್ಮೂಲ ನಿರ್ಬಂಧ ಹೊಂದಿರುವ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿ ಪಡಿಸಲು ಬಹಳಷ್ಟು ಜನರ ಅಗತ್ಯವಿದೆ ಮತ್ತು ನಾವು ಅಂತಹ ಸಾಫ್ಟ್ವೇರ್ ನ ಅಭಿವೃದ್ಧಿಯ ಅವಶ್ಯಕತೆಗಳು ವಿನ್ಯಾಸ ವಿಶ್ಲೇಷಣೆ ಮೇಲೆ ಕೇಂದ್ರೀಕರಿಸುತ್ತಿದ್ದೇವೆ ಮತ್ತು ಸಾಫ್ಟ್ವೇರ್ ಬಹಳ ಕಾಂಪ್ಲೆಕ್ಸ್ ಆಗಿದೆ ಎಂದು ನಾವು ಗಮನಿಸಿದ್ದೇವೆ ವಿದ್ಯಮಾನ ಮತ್ತು ಕಾಂಪ್ಲೆಕ್ಸಿಟಿ ಯು 4 ವಿಭಿನ್ನ ಅಂಶಗಳಿಂದ ಬಂದಿದೆ ಅದರಲ್ಲಿ 2 ಅಂಶಗಳನ್ನು ನಾವು ಚರ್ಚಸಿದ್ದೇವೆ ಅರ್ಥಮಾಡಿಕೊಳ್ಳುವ ತೊಂದರೆ ಸೇರಿದಂತೆ ಸಮಸ್ಯೆಯ ಡೊಮೇನ್ ನಿಂದ ಉಂಟಾಗುವ ಕಾಂಪ್ಲೆಕ್ಸಿಟಿ ಕ್ರಿಯಾತ್ಮಕ ಅವಶ್ಯಕತೆಗಳ ತೊಂದರೆ ಕ್ರಿಯಾತ್ಮಕವಲ್ಲದ ಅವಶ್ಯಕತೆಗಳು ಮತ್ತು ಡೆವಲಪರ್ ಮತ್ತು ಬಳಕೆದಾರರ ನಡುವಿನ ಸಂವಹನ ಅಂತರ ಮತ್ತು ಎಕ್ಸ್ಟರ್ನಲ್ ಕಾಂಪ್ಲೆಕ್ಸಿಟಿ ಮತ್ತು ನಾವು ಗಮನಿಸಿದ ಇತರ ಅಂಶವೆಂದರೆ ಅಭಿವೃದ್ಧಿ ತಂಡಗಳನ್ನು ನಿರ್ವಹಿಸುವ ತೊಂದರೆ ಮತ್ತು ಇಂದು ಎಲ್ಲಾ ವಿಭಿನ್ನ ತಂತ್ರಜ್ಞಾನದ ಬಳಕೆಯ ಹೊರತಾಗಿಯೂ ಕಾಂಪ್ಲೆಕ್ಸ್ ಸಾಫ್ಟ್ವೇರ್ ಅನ್ನು ನಾವು ನೋಡಿದ್ದೇವೆ ಅತ್ಯಂತ ಉನ್ನತ ಮಟ್ಟದ ಭಾಷೆಯ ಮರುಬಳಕೆ ಮಾಡ್ಯುಲಾರಿಟಿ ವಿಭಜನೆ ಇವೆಲ್ಲದರ ಹೊರತಾಗಿಯೂ ಒಂದು ಸಣ್ಣ ಸಾಫ್ಟ್ವೇರ್ ನ ಅಂಶವು ವ್ಯಕ್ತಿಗಳ ಗ್ರಹಿಕೆಯನ್ನು ಮೀರಿದೆ ಆದ್ದರಿಂದ ಅದು ಸಾಫ್ಟ್ವೇರ್ ಆಗುತ್ತದೆ ತಂಡದ ಅಭಿವೃದ್ಧಿ ಮತ್ತು ತಂಡದ ನಿರ್ವಹಣೆಯಲ್ಲಿ ಸಾಫ್ಟ್ವೇರ್ ಅಭಿವೃದ್ಧಿ ಪ್ರಮುಖ ಚಟುವಟಿಕೆಯಾಗಿದೆ ಪ್ರಪಂಚದ ಹಲವಾರು ಮೂಲೆಗಳಲ್ಲಿ ಹಲವಾರು ತಂಡಗಳು ಆಗಾಗ್ಗೆ ಮತ್ತು ಪರಸ್ಪರ ಕ್ರಿಯೆಯಲ್ಲಿ ವಿಭಿನ್ನ ಸಮಸ್ಯೆಗಳನ್ನು ಹೊಂದಿರುತ್ತವೆ ವಿನ್ಯಾಸ ಪ್ರಕ್ರಿಯೆಯ ಏಕತೆ ಮತ್ತು ಏಕರೂಪತೆಯನ್ನು ಉಳಿಸಿಕೊಳ್ಳುವುದು ನಿಜವಾದ ನಿರ್ವಹಣಾ ಸವಾಲಾಗಿ ಪರಿಣಮಿಸುತ್ತದೆ ಈಗ ನಾವು ಸಾಫ್ಟ್ವೇರ್ ಕಾಂಪ್ಲೆಕ್ಸಿಟಿ ಯ ಮೂರನೇ ಅಂಶವನ್ನು ನೋಡೋಣ ಅದು ಸಾಧ್ಯವಾದಷ್ಟು ಸಾಫ್ಟ್ವೇರ್ ಮೂಲಕ ಬರುವ ಫ್ಲೆಕ್ಸಿಬಿಲಿಟಿ ಆಗಿದೆ ಸಾಫ್ಟ್ವೇರ್ ಫ್ಲೆಕ್ಸಿಬಲ್ ಆಗಿರುತ್ತದೆ ಅಂದರೆ ಅದು ಈಗ ಸುಲಭವಾಗಿ ಹೊಂದಿಕೊಳ್ಳುತ್ತದೆ ಅಲ್ಲಿ ನೀವು ಪ್ರಾಥಮಿಕವಾಗಿ 3 ಅಂಶಗಳನ್ನು ಮಾಡುವ ಬಗ್ಗೆ ಸೂಕ್ಷ್ಮವಾಗಿರಬೇಕು ನಿಮಗೆ ಈಗಾಗಲೇ ತಿಳಿದಿರುವ ಮೂರನೆಯದು ಖಚಿತವಾಗಿದೆ ಆದರೆ ಮೊದಲನೆಯದು ನೀವು ಇದರೊಂದಿಗೆ ಸಾಫ್ಟ್ವೇರ್ ಅಭಿವೃದ್ಧಿಯನ್ನು ಕಟ್ಟಡವನ್ನು ನಿರ್ಮಿಸಬೇಕಾದರೆ ಸಿವಿಲ್ ನಿರ್ಮಾಣದೊಂದಿಗೆ ಹೋಲಿಕೆ ಮಾಡಿದರೆ ಇಲ್ಲಿ ಕಾಂಪೋನೆಂಟ್ ಗಳಾದ ಕಚ್ಚಾ ವಸ್ತುಗಳ ಅಗತ್ಯವಿದೆ ಮರಗಳನ್ನು ನೆಡುವುದರ ಮೂಲಕ ಅಥವಾ ಮರವನ್ನು ಬಳಸುವ ಮೂಲಕ ಅಥವಾ ಹೊಂದಿಸುವ ಮೂಲಕ ಈಗ ಯಾವುದೇ ನಾಗರಿಕ ನಿರ್ಮಾಣ ಮಾರಾಟಗಾರರು ಪ್ರಾರಂಭಿಸುವುದಿಲ್ಲ ಸ್ಟೀಲ್ ರೋಲ್ ಗಿರಣಿಯ ಮೂಲಕ ಕಾಂಕ್ರೀಟ್ ಅನ್ನು ಎರಕಹೊಯ್ದಲ್ಲಿ ಉಕ್ಕನ್ನು ಬಳಸಬಹುದು ನೀವು ಏನು ಮಾಡುತ್ತೀರಿ ಎಂದರೆ ನಿಮ್ಮ ಕಚ್ಚಾ ವಸ್ತುಗಳನ್ನು ನೀವು ಹಲವಾರು ಮಾರಾಟಗಾರರಿಂದ ಪಡೆಯುತ್ತೀರಿ ಮತ್ತು ನಂತರ ಅದನ್ನು ನಿರ್ಮಿಸಲು ನಿಮ್ಮ ಪರಿಣತಿಯನ್ನು ಅನ್ವಯಿಸುತ್ತದೆ ಸಾಫ್ಟ್ವೇರ್ ನಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿದೆ ಸಮಸ್ಯೆಯೆಂದರೆ ಸಾಫ್ಟ್ವೇರ್ ನ ಕಾಂಪೋನೆಂಟ್ ಗಳು ಅಥವಾ ಸಾಫ್ಟ್ವೇರ್ ಸ್ವತಃ ಕಾಂಪೋನೆಂಟ್ ನ ಕಾಂಪೋನೆಂಟ್ ಗಳು ಆಗಿರುತ್ತದೆ ಮತ್ತೆ ಆ ಕಾಂಪೋನೆಂಟ್ ಗಳು ಸಹ ಸಾಫ್ಟ್ವೇರ್ ಆಗಿರುತ್ತವೆ ಪ್ರತಿ ಹಂತದಲ್ಲೂ ನೀವು ನಿರ್ಮಿಸಬೇಕೆ ಅಥವಾ ಖರೀದಿಸಬೇಕೆ ನಿರ್ಮಿಸಬೇಕೇ ಅಥವಾ ಎರವಲು ಪಡೆಯಬೇಕೇ ನಿರ್ಮಿಸಬೇಕೇ ಅಥವಾ ಕದಿಯಬೇಕೇ ಎಂಬ ಸವಾಲನ್ನು ಎದುರಿಸುತ್ತೀರಿ ಆಗಾಗ್ಗೆ ತಂಡವು ಕೇವಲ ನಿರ್ಮಿಸಬೇಕಾದ ಸಾಫ್ಟ್ವೇರ್ ಅನ್ನು ನಿರ್ಮಿಸುವುದಲ್ಲದೇ ಆದರೆ ಅದು ಸಂಪೂರ್ಣ ಕಾಂಪೋನೆಂಟ್ ಗಳನ್ನು ಸಹ ನಿರ್ಮಿಸುತ್ತದೆ ಎರಡನೆಯದು ನಾಗರಿಕ ನಿರ್ಮಾಣದಂತಹ ಎಂಜಿನಿಯರಿಂಗ್ ಕ್ಷೇತ್ರಗಳು ಮೂಲವು ಕಚ್ಚಾ ವಸ್ತು ಆಗಿರುವಾಗ ಕಚ್ಚಾ ವಸ್ತುವಿನ ಗುಣಮಟ್ಟವನ್ನು ನಿಯಂತ್ರಿಸುವ ಹಲವಾರು ಏಕರೂಪದ ಬಿಲ್ಡಿಂಗ್ ಕೋಡ್ ಗಳು ಮತ್ತು ಸ್ಟ್ಯಾಂಡರ್ಡ್ ಗಳನ್ನು ಹೊಂದಿದೆ ಎ೦ದು ನೀವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನೀವು ಎರಕಹೊಯ್ದವನ್ನು ಕಾಂಕ್ರೀಟ್ಗೆ ಹಾಕಬೇಕಾದರೆ ಮರಳಿನಲ್ಲಿ ಒಂದು ರೀತಿಯ ಧಾನ್ಯವಿರಬೇಕು ನಿಮಗೆ ಸಾಧ್ಯವಾಗದವರಿಗೆ ಅಂಟಿಕೊಳ್ಳದ ಹೊರತು ನಿಮ್ಮ ಸಿಮೆಂಟ್ ಹೊಂದಿರಬೇಕಾದ ಶಕ್ತಿಯನ್ನು ದಾಖಲಿಸಲಾಗಿದೆ ಮತ್ತು ನಿವಾರಿಸಲಾಗಿದೆ ನೀವು ಅವುಗಳನ್ನು ಅನುಸರಿಸದಿದ್ದರೆ ನೀವು ನಿರ್ಮಿಸಲು ಸಾಧ್ಯವಿಲ್ಲ ಮತ್ತು ನೀವು ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡಾಗ ನೀವು ಯಾವಾಗಲೂ ಅವುಗಳ ಮೂಲಕ ಪರಿಶೀಲಿಸುತ್ತೀರಿ ಸಾಫ್ಟ್ವೇರ್ ನಲ್ಲಿ ದುರದೃಷ್ಟವಶಾತ್ ಒಂದು ಕಾಂಪೋನೆಂಟ್ ಅನ್ನು ನೀವು ಮರುಬಳಕೆ ಮಾಡಬಹುದೇ ಒಂದು ಕಾಂಪೋನೆಂಟ್ ನ ವಿಶ್ವಾಸಾರ್ಹತೆ ಏನು ಮತ್ತು ನಿಜವಾಗಿಯೂ ಬಳಸಬಹುದಾಗಿದೆಯೇ ಎಂದು ಪರೀಕ್ಷಿಸಲು ಯಾವುದೇ ಸ್ಟ್ಯಾಂಡರ್ಡ್ ಗಳು ನಿಜವಾಗಿಯೂ ಅಷ್ಟೇನೂ ಇಲ್ಲ ಆದ್ದರಿಂದ ಕಾಂಪೋನೆಂಟ್ ಅಭಿವೃದ್ಧಿಯ ಪ್ರಮುಖ ಸಂಚಿಕೆಯಲ್ಲಿ ಫ್ಲೆಕ್ಸಿಬಿಲಿಟಿ ಯ ಆಯಾಮಗಳು ಸಾಫ್ಟ್ವೇರ್ ಅಭಿವೃದ್ಧಿಯ ಒಂದು ಭಾಗವಾಗುತ್ತವೆ ನಿಮ್ಮಲ್ಲಿ 100 ಅಂತಸ್ತಿನ ಕಟ್ಟಡ ಇದೆ ಎಂದು ನೀವು ಪರಿಗಣಿಸಿದರೆ ನಮಗೆಲ್ಲರಿಗೂ ತಿಳಿದಿರುವ ಮೂರನೆಯ ಅಂಶ ಎಂದರೆ ನೀವು ನಿಜವಾಗಿಯೂ ಬಿಲ್ಡರ್ ನ ಬಳಿಗೆ ಹಿಂತಿರುಗಿ ನನಗೆ ಹೊಸ ಸಬ್ ಬೇಸ್ಮೆಂಟ್ ನ ಅಗತ್ಯವಿದೆ ಎ೦ದು ಹೇಳುವ ಕನಸು ಕಾಣುತ್ತೀರಿ ವೆಚ್ಚದ ಕಾರಣ ಹೆಚ್ಚಿನ ಜನರು ಇದನ್ನು ಇಷ್ಟಪಟ್ಟರು ಇಡೀ ಕೆಲಸವನ್ನು ಮಾಡುವ ಕಷ್ಟದಿಂದಾಗಿ ಅಪಾಯಗಳ ಕಾರಣದಿಂದಾಗಿ ಪ್ರಶ್ನೆಯಾಗಿದೆ ಆದರೆ ಸಾಫ್ಟ್ವೇರ್ ನಲ್ಲಿ ಇದೇ ರೀತಿಯ ಅವಶ್ಯಕತೆಗಳು ವಾಡಿಕೆಯಂತೆ ಕೇಳಲಾಗುತ್ತದೆ ಆದ್ದರಿಂದ ಸಾಫ್ಟ್ವೇರ್ ಉತ್ಪನ್ನವು ಆಗಿರಬಹುದು ಆದರೆ ಎಂದಿಗೂ ಸ್ಥಿರವಾಗಿರಲು ಸಾಧ್ಯವಿಲ್ಲ ಮತ್ತು ಅವಶ್ಯಕತೆಗಳು ಸಾಫ್ಟ್ವೇರ್ ವಿರುದ್ಧ ಬದಲಾಗುತ್ತದೆ ಮತ್ತು ಅಗತ್ಯವಿರುವ ಸರಕುಗಳನ್ನು ತಲುಪಿಸಿಲು ಮುಂದುವರಿಯುತ್ತದೆ ಆದ್ದರಿಂದ ಈ ಫ್ಲೆಕ್ಸಿಬಿಲಿಟಿ ಯು ಇಡೀ ಸಾಫ್ಟ್ವೇರ್ ಅಭಿವೃದ್ಧಿ ಪ್ರಕ್ರಿಯೆಗೆ ಸಾಕಷ್ಟು ಕಾಂಪ್ಲೆಕ್ಸಿಟಿ ಯನ್ನು ನೀಡುತ್ತದೆ ಅಂತಿಮವಾಗಿ ಪ್ರತ್ಯೇಕ ವ್ಯವಸ್ಥೆಗಳ ನಡವಳಿಕೆಯನ್ನು ನಿರೂಪಿಸುವ ಸಮಸ್ಯೆಯಾಗಿದ್ದು ಅದು ಸಾಕಷ್ಟು ಕಾಂಪ್ಲೆಕ್ಸಿಟಿ ಯನ್ನು ನೀಡುತ್ತದೆ ಆರಂಭಿಕ ಕಂಪ್ಯೂಟಿಂಗ್ ವ್ಯವಸ್ಥೆಗಳು ಯಾಂತ್ರಿಕವಾಗಿದ್ದು ವಿದ್ಯುತ್ ವಿಜ್ಞಾನದ ನಂತರ ನಮ್ಮ ಆಜ್ಞೆಯಂತೆ ಬಹಳ ಸರಳವಾಗಿದೆ ಮತ್ತು ಪ್ರಾಥಮಿಕ ಎಲೆಕ್ಟ್ರಾನಿಕ್ಸ್ ಸಾಧ್ಯವಾಯಿತು ನಂತರ ನಾವು ಸಾಕಷ್ಟು ಕಂಪ್ಯೂಟಿಂಗ್ ನೊಂದಿಗೆ ಬಂದಿದ್ದೇವೆ ಇದನ್ನು ಅನಲಾಗ್ ಕಂಪ್ಯೂಟಿಂಗ್ ಎಂದು ಕರೆಯಲಾಗುತ್ತದೆ ಅಲ್ಲಿ ಮೂಲತಃ ನಿಮಗಾಗಿ ಗಣನೆಯನ್ನು ಮಾಡುವ ಅನಲಾಗ್ ವ್ಯವಸ್ಥೆಗಳನ್ನು ನೀವು ಹೊಂದಿದ್ದೀರಿ ಆದರೆ ನಿಜವಾಗಿಯೂ ನಾವು ಕಂಪ್ಯೂಟರ್ ಗಳಿಗೆ ಹೋದಾಗ ನಿರಂತರ ಮೌಲ್ಯವನ್ನು ಹೊಂದಿಲ್ಲದಿರುವ ಕಾರಣ ಕಂಪ್ಯೂಟಿಂಗ್ ನ ವಿಕಾಸ ಸಂಭವಿಸಬೇಕು ಹಾಗಾಗಿ ನಾವು ಚೆಂಡನ್ನು ಗಾಳಿಯಲ್ಲಿ ಎಸೆದು ಪಥವನ್ನು ಟ್ರ್ಯಾಕ್ ಮಾಡಿದರೆ ಚೆಂಡು ಇದ್ದಕ್ಕಿದ್ದಂತೆ ಎತ್ತರದ ಮೇಲ್ಭಾಗದಲ್ಲಿ ಹೋಗಲು ಪ್ರಾರಂಭವಾಗುತ್ತದೆ ಅಥವಾ ಇದ್ದಕ್ಕಿದ್ದಂತೆ ನೇರವಾಗಿ ಹೋಗಲು ಪ್ರಾರಂಭಿಸುವುದು ಎಂದು ನಾನು ನಿರೀಕ್ಷಿಸುವುದಿಲ್ಲ ನಾವು ಚೆಂಡನ್ನು ಪ್ಯಾರಾಬೋಲಿಕ್ ಪಥ ಹೊಂದಬೇಕೆಂದು ನಿರೀಕ್ಷಿಸುತ್ತೇವೆ ಆದರೆ ನಿಮ್ಮ ಡಿಜಿಟಲ್ ಕಂಪ್ಯೂಟರ್ನಲ್ಲಿ ನೀವು ಅದೇ ಪ್ರಕ್ರಿಯೆಯನ್ನು ಅನುಕರಿಸುತ್ತಿದ್ದರೆ ಅದು ಸಾಕಷ್ಟು ಈ ರೀತಿಯ ನಡವಳಿಕೆಯನ್ನು ಹೊಂದಿರುವುದು ಸಾಧ್ಯ ಎ೦ದು ನೀವು ನೋಡುತ್ತೀರಿ ಅದು ಏಕೆ ಸಂಭವಿಸುತ್ತದೆ ಅದು ಏಕೆ ಆ ರೀತಿ ಹೋಗುತ್ತದೆ ಎಂದರೆ ಸಾಫ್ಟ್ವೇರ್ ಅನ್ನು ನಿರ್ಮಿಸಿ ಡಿಜಿಟಲ್ ಸಿಸ್ಟಮ್ ನಲ್ಲಿ ಕಾರ್ಯಗತಗೊಳಿಸುವುದನ್ನು ಡಿಸ್ಕ್ರೀಟ್ ಈವೆಂಟ್ ಸಿಸ್ಟಮ್ನಂತೆ ರೂಪಿಸಲಾಗಿದೆ ವಿಭಿನ್ನ ವ್ಯವಸ್ಥೆಗಳು ಯಾವುವು ಎಂಬುದರ ಬಗ್ಗೆ ನಾನು ಆಳವಾಗಿ ಚರ್ಚಿಸುವುದಿಲ್ಲ ಅವುಗಳು ಹೆಚ್ಚಾಗಿ ಡೈನಾಮಿಕ್ಸ್ ವ್ಯವಸ್ಥೆಯ ಅಧ್ಯಯನ ಆಗಿವೆ ಇದರ ಅರ್ಥವೇನೆಂದರೆ ನಾವು ಆಟೊಮ್ಯಾಟಾ ಸಿದ್ಧಾಂತದ ವಿಷಯದಲ್ಲಿ ಮಾತನಾಡಿದರೆ ಅದು ಒಂದು ಸೀಮಿತ ಸ್ಟೇಟ್ ಗಳ ಗುಂಪನ್ನು ಹೊಂದಿದೆ ಮತ್ತು ಅದು ಕೆಲಸ ಮಾಡುವಾಗ ಅದು ಕೇವಲ ಒಂದು ಸ್ಟೇಟ್ ಇಂದ ಇನ್ನೊಂದಕ್ಕೆ ಬದಲಾಗುತ್ತದೆ ವಿಷಯಗಳನ್ನು ಸರಳವಾಗಿರಬೇಕು ಎಂಬುದು ತುಂಬಾ ಒಳ್ಳೆಯದು ಏಕೆಂದರೆ ಅನಲಾಗ್ ಕಂಪ್ಯೂಟಿಂಗ್ ಅನಂತ ಸಂಖ್ಯೆಯ ಸ್ಟೇಟ್ ಗಳನ್ನು ಹೊಂದಿರುವುದು ಆದರೆ ಎರಡು ತೊಂದರೆಗಳಿವೆ ಒಂದು ಅನಲಾಗ್ ಕಂಪ್ಯೂಟಿಂಗ್ ಕಟ್ಟುನಿಟ್ಟಾದ ಗಣಿತ ಮಾದರಿಯನ್ನು ಹೊಂದಿದೆ ನಾನು ಚೆಂಡಿನ ಪಥವನ್ನು ಲೆಕ್ಕಾಚಾರ ಮಾಡಲು ಅನಲಾಗ್ ಮೂಲಕ ಪ್ರಯತ್ನಿಸಿದರೆ ನಾನು ನ್ಯೂಟನ್ ಲಾ ಗಳಿಂದ ಪಡೆದ ಸರಳ ಸಮೀಕರಣಗಳನ್ನು ಬಳಸುತ್ತೇನೆ ಮತ್ತು ಅವು ಎಲ್ಲವನ್ನು ವಿಭಜನೆಯಾಗುತ್ತವೆ ಆದರೆ ನಾನು ಅದನ್ನು ಡಿಜಿಟಲ್ ವಿಧಾನಗಳ ಮೂಲಕ ಮಾಡಬೇಕಾದರೆ ನನಗೆ ಗಣಿತಶಾಸ್ತ್ರ ಬೇಕು ನನಗೆ ಉಪಕರಣಗಳು ಬೇಕಾಗುತ್ತವೆ ಕೆಲವು ಸಾಮಾನ್ಯ ಭೌತಿಕ ಪ್ರಪಂಚದ ಲಾ ಗಳಿಗಿಂತ ಬಹಳ ಭಿನ್ನವಾಗಿದೆ ಮತ್ತು ಇವೆಲ್ಲವೂ ಇನ್ನೂ ಸ್ಪಷ್ಟವಾಗಿಲ್ಲ ಎ೦ದು ಅರ್ಥವಾಯಿತು ಎರಡನೆಯದು ಡಿಸ್ಕ್ರೀಟ್ ಸಿಸ್ಟಮ್ ಗಳು ಸಹಜವಾಗಿ ಪೂರ್ವನಿರ್ಧರಿತ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಸ್ಟೇಟ್ ಗಳನ್ನು ಹೊಂದಿವೆ ಆದರೆ ನೀವು ದೊಡ್ಡ ಅಪ್ಲಿಕೇಶನ್ ಅನ್ನು ಪರಿಗಣಿಸಿದರೆ ನಂತರ ಅಪ್ಲಿಕೇಶನ್ 100 ರ 1000 ವೇರಿಯೇಬಲ್ ಗಳನ್ನು ಹೊಂದಿರುತ್ತದೆ ಮತ್ತು ಬಹುಶಃ ಇಂದಿನ ಸಮಯದಲ್ಲಿ ಅನೇಕ ನಿಯಂತ್ರಣದ ಥ್ರೆಡ್ ಗಳು ಒಂದೇ ಸಮಯದಲ್ಲಿ ಅನೇಕ ವಿಷಯಗಳು ಸಂಭವಿಸುತ್ತಿರಬಹುದು ಒಂದು ವ್ಯವಸ್ಥೆಯ ಸ್ಥಿತಿ ಈ ವೇರಿಯೇಬಲ್ ಗಳ ಸಂಪೂರ್ಣ ಸಂಗ್ರಹವಾಗಿದೆ ವೇರಿಯೇಬಲ್ ಗಳ ಮೌಲ್ಯ ಹೊಂದಿದೆ ಪ್ರತಿಯೊಂದು ಪ್ರಕ್ರಿಯೆಯ ಪ್ರಸ್ತುತ ವಿಳಾಸ ಪ್ರತಿಯೊಂದು ಪ್ರಕ್ರಿಯೆಯ ಪ್ರಸ್ತುತ ಸ್ಟ್ಯಾಕ್ ಮತ್ತು ಹೀಗೆ ಆದ್ದರಿಂದ ಸೈದ್ಧಾಂತಿಕ ಪರಿಭಾಷೆಯಲ್ಲಿದ್ದರೂ ಸಾಫ್ಟ್ವೇರ್ ಅನಂತ ಸಂಖ್ಯೆಯ ಸ್ಟೇಟ್ ಗಳನ್ನು ಹೊಂದಿದೆ ಇನ್ನೂ ಈ ಸ್ಟೇಟ್ ಗಳು ಅನೇಕವು ಅಖಂಡವಾಗಿವೆ ಈ ಸ್ಟೇಟ್ ಗಳು ಯಾವುವು ಆ ಸ್ಟೇಟ್ ಗಳಿಗೆ ಹೇಗೆ ಪ್ರವೇಶಿಸುವುದು ಎಂದು ನಮಗೆ ಅರ್ಥವಾಗುತ್ತಿಲ್ಲ ನಿಮ್ಮ ಸಿಸ್ಟಮ್ ಆ ಸ್ಟೇಟ್ ಗೆ ಬಂದ ನಂತರ ಏನು ಮಾಡಬೇಕು ಅದರಿಂದ ಹೊರಬರುವುದು ಹೇಗೆ ಕೆಲವೊಮ್ಮೆ ನಾನು ಇರಬೇಕಾದ ಸ್ಥಳವಲ್ಲದ ಸ್ಟೇಟ್ ಗೆ ನಾನು ಪ್ರವೇಶಿಸಿದ್ದೇನೆ ಎಂದು ಗುರುತಿಸುವುದು ತುಂಬಾ ಕಷ್ಟ ಆದ್ದರಿಂದ ನಾವು ಆ ಎಲ್ಲ ಸ್ಟೇಟ್ ಗಳನ್ನು ಒಟ್ಟಿಗೆ ತೆಗೆದುಕೊಂಡು ಇದು ಸಾಫ್ಟ್ವೇರ್ ಕಾರ್ಯನಿರ್ವಹಿಸದ ಸ್ಥಳ ಇದು ಸಾಫ್ಟ್ವೇರ್ ಕ್ರ್ಯಾಶ್ ಆಗಿದೆ ಇಲ್ಲಿಯೇ ನಮಗೆ ಒಂದು ಅಪವಾದವಿದೆ ಎಂದು ಹೇಳಲು ಸಾಧ್ಯವಾಗುತ್ತದೆ ಆದರೆ ಬಾಟಮ್ ಲೈನ್ ನಿಮ್ಮ ಸಿಸ್ಟಮ್ ರನ್ ಹೇಗೆ ಮಾಡುತ್ತದೆ ಎಂಬುದನ್ನು ನಿರ್ಧರಿಸುವ ಹಲವಾರು ಬಾಹ್ಯ ಅಂಶಗಳಿವೆ ಈ ದೊಡ್ಡ ಸಂಖ್ಯೆಯ ಸ್ಟೇಟ್ ಗಳ ನಡುವಿನ ಪರಿವರ್ತನೆ ಮತ್ತು ಪರಿಣಾಮವಾಗಿ ಬರುವ ಪ್ರತ್ಯೇಕ ವ್ಯವಸ್ಥೆಯ ಒಟ್ಟು ನಡವಳಿಕೆ ನಾವು ಸಾಫ್ಟ್ವೇರ್ ಆಗಿ ಮಾಡುತ್ತೇವೆ ಎಂದು ಎಂದಿಗೂ ಅರ್ಥವಾಗುವುದಿಲ್ಲ ಕೌಶಲ್ಯವನ್ನು ಮಾಡಲು ಇಂದು ಉಪಕರಣಗಳು ಅಸ್ತಿತ್ವದಲ್ಲಿಲ್ಲ ಅವುಗಳನ್ನು ವಿಶ್ಲೇಷಿಸಲು ಹೆಚ್ಚಿನ ಡೆವಲಪರ್ ಗಳೊಂದಿಗೆ ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಇದು ಸಾಫ್ಟ್ವೇರ್ ಕಾಂಪ್ಲೆಕ್ಸಿಟಿ ಗೆ ಪ್ರತ್ಯೇಕ ವ್ಯವಸ್ಥೆಗಳ ಈ ವರ್ತನೆಯಿಂದಾಗಿ ಹಲವಾರು ಆಯಾಮಗಳನ್ನು ಸೇರಿಸುತ್ತದೆ ಆದ್ದರಿಂದ ಇವು ಸಾಫ್ಟ್ವೇರ್ ಕಾಂಪ್ಲೆಕ್ಸಿಟಿ ಯ ನಾಲ್ಕು ವಿಭಿನ್ನ ಅಂಶಗಳಾಗಿವೆ ಈ ಮಾಡ್ಯೂಲ್ನಲ್ಲಿ ನಾವು ಸೀಮಿತ ಬಳಕೆಯ ವೈಯಕ್ತಿಕ ರೀತಿಯ ಸಾಫ್ಟ್ವೇರ್ ಮತ್ತು ಕೈಗಾರಿಕಾ ಶಕ್ತಿ ಸಾಫ್ಟ್ವೇರ್ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವ ಪ್ರಯತ್ನದೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ನಂತರ ನಾವು ಸಾಫ್ಟ್ವೇರ್ ಮಾಡುವ 4 ಮೂಲಭೂತ ಅಂಶಗಳ ಪ್ರವಾಸವನ್ನು ಕೈಗೊಂಡಿದ್ದೇವೆ ಸಂವಹನ ಅಂತರದಿಂದ ಸಮಸ್ಯೆಯ ಡೊಮೇನ್ ನಿಂದ ಉದ್ಭವಿಸುವ ಕಾಂಪ್ಲೆಕ್ಸಿಟಿ ಎಕ್ಸ್ಟರ್ನಲ್ ಕಾಂಪ್ಲೆಕ್ಸಿಟಿ ಅಗತ್ಯವಿರುವ ದೊಡ್ಡ ತಂಡಗಳನ್ನು ನಿರ್ವಹಿಸುವ ಕಷ್ಟದಿಂದಾಗಿ ಉದ್ಭವಿಸುವ ಕಾಂಪ್ಲೆಕ್ಸಿಟಿ ನಿರ್ವಹಿಸಲಾಗುವುದು ಅವು ಸಾಫ್ಟ್ವೇರ್ ಅಭಿವೃದ್ಧಿಯ ಯಂತ್ರಗಳು ಸಾಫ್ಟ್ವೇರ್ ನೀಡುವ ಫ್ಲೆಕ್ಸಿಬಿಲಿಟಿ ಸಾಫ್ಟ್ವೇರ್ ನ ಶಕ್ತಿ ಆದರೆ ಅದು ಸಾಫ್ಟ್ವೇರ್ ಅಭಿವೃದ್ಧಿಯ ಕಾಂಪ್ಲೆಕ್ಸಿಟಿ ಗೆ ಮತ್ತು ಅಂತಿಮವಾಗಿ ಏಕೆ ಸೇರಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಸಾಫ್ಟ್ವೇರ್ ಒಂದು ಪ್ರತ್ಯೇಕ ವ್ಯವಸ್ಥೆಯಾಗಿರುವುದರಿಂದ ಪ್ರತ್ಯೇಕ ವ್ಯವಸ್ಥೆಯ ವರ್ತನೆಯು ಸಾಫ್ಟ್ವೇರ್ ಕಾಂಪ್ಲೆಕ್ಸಿಟಿ ಹೊಸ ಆಯಾಮವನ್ನು ಸೇರಿಸುತ್ತದೆ ಆದ್ದರಿಂದ ಇದನ್ನು ಅರ್ಥಮಾಡಿಕೊಂಡ ನಂತರ ನಾವು ಈಗ ನಿಲ್ಲಿಸುತ್ತೇವೆ ಮುಂದಿನ ಮಾಡ್ಯೂಲ್ನಲ್ಲಿ ಕಾಂಪ್ಲೆಕ್ಸ್ ವ್ಯವಸ್ಥೆಗಳ ರಚನೆ ಸಾಮಾನ್ಯವಾಗಿ ಏನು ಮತ್ತು ಆ ಕಾಂಪ್ಲೆಕ್ಸಿಟಿ ಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಕುರಿತು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸೋಣ